ಕೊನೆಯ ತರಗತಿಯಲ್ಲಿ ನಾವು Z ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸುತ್ತಿದ್ದೆವು ಇದನ್ನು ಇಂಪೆಡಾನ್ಸ ಪ್ಯಾರಾಮೀಟರ್ಗಳು ಎಂದೂ ಕರೆಯುತ್ತಾರೆ ಈ ತರಗತಿಯಲ್ಲಿ ನಾವು ಅಡ್ಮಿಟ್ಟನ್ಸ್ ಪ್ಯಾರಾಮೀಟರ್ಗಳ ಬಗ್ಗೆ ಮಾತನಾಡುತ್ತೇವೆ ಇದನ್ನು y ಪ್ಯಾರಾಮೀಟರ್ಸ್ ಎಂದೂ ಕರೆಯುತ್ತಾರೆ ಅಡ್ಮಿಟ್ಟನ್ಸ್ನ ಪ್ಯಾರಾಮೀಟರ್ಗಳ ಬಗ್ಗೆ ನಮ್ಮ ಚರ್ಚೆಯನ್ನು ಆರಂಭಿಸೋಣ ಮೂಲಭೂತವಾಗಿ ಈ ಸಂದರ್ಭದಲ್ಲಿ ಎರಡು ಪೋರ್ಟ್ ನೆಟ್ವರ್ಕ್ ವೋಲ್ಟೇಜ್ ಚಾಲಿತ ಅಥವಾ ಕರೆಂಟ್ ಚಾಲಿತವಾಗಬಹುದು ಆದ್ದರಿಂದ ನೀವು ಈ ಸ್ಲೈಡ್ನಲ್ಲಿ ತೋರಿಸಿರುವ ಚಿತ್ರವನ್ನು ನೋಡಬಹುದು ನೀವು ಎರಡು ಪೋರ್ಟ್ ನೆಟ್ವರ್ಕ್ನ ಎರಡೂ ಬದಿಯಲ್ಲಿ ವೋಲ್ಟೇಜ್ ಅನ್ನು ಅನ್ವಯಿಸಬಹುದು ಅಥವಾ ನೀವು ನೆಟ್ವರ್ಕ್ನ ಎರಡೂ ಬದಿ ಕರೆಂಟ್ ಮೂಲವನ್ನು ಅನ್ವಯಿಸಬಹುದು ಈಗ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಟರ್ಮಿನಲ್ ಕರೆಂಟ್ಗಳ ಅಡ್ಮಿಟ್ಟನ್ಸ್ ಪ್ಯಾರಾಮೀಟರ್ ಅನ್ನು ನಾವು ನಿರ್ಧರಿಸಬೇಕು ಮತ್ತು ನೀವು ಅಡ್ಮಿಟ್ಟನ್ಸ್ ಪ್ಯಾರಾಮೀಟರ್ ಅನ್ನು ನಿರ್ಧರಿಸಲು ಬಯಸಿದಾಗ ನೀವು ಏನು ಮಾಡುತ್ತೀರಿ ನೀವು ಟರ್ಮಿನಲ್ ಕರೆಂಟ್ಗಳನ್ನು ವ್ಯಾಖ್ಯಾನಿಸುವಿರಿ ಅಥವಾ ಟರ್ಮಿನಲ್ ವೋಲ್ಟೇಜ್ ವಿಷಯದಲ್ಲಿ ನೀವು ಟರ್ಮಿನಲ್ ಕರೆಂಟ್ ವ್ಯಕ್ತಪಡಿಸುವಿರಿ ಆದ್ದರಿಂದ ನೀವು ಪ್ರತಿರೋಧ ಪ್ಯಾರಾಮೀಟರ್ ನೊಂದಿಗೆ ಹೋಲಿಸಿದರೆ ನಾವು ಟರ್ಮಿನಲ್ ವೋಲ್ಟೇಜ್ಗಳನ್ನು ಟರ್ಮಿನಲ್ ಕರೆಂಟ್ಗಳ ಪ್ರಕಾರ ವ್ಯಕ್ತಪಡಿಸುತ್ತಿದ್ದೇವೆ ಇಲ್ಲಿ ನಾವು ಟರ್ಮಿನಲ್ ವೋಲ್ಟೇಜ್ಗಳ ವಿಷಯದಲ್ಲಿ ಟರ್ಮಿನಲ್ ಕರೆಂಟ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಟರ್ಮಿನಲ್ ವೋಲ್ಟೇಜ್ಗಳಲ್ಲಿ ನಾವು ಟರ್ಮಿನಲ್ ಕರೆಂಟ್ ಅನ್ನು ವ್ಯಕ್ತಪಡಿಸಿದಾಗ ಟರ್ಮಿನಲ್ ವೋಲ್ಟೇಜ್ ಮತ್ತು ಟರ್ಮಿನಲ್ ಕರೆಂಟ್ ನಡುವಿನ ಸಂಬಂಧವನ್ನು ನೀವು ಈ ಕೆಳಗಿನಂತೆ ಪಡೆಯುತ್ತೀರಿ I1y11V1y12V2 I2y21V1y22V2 ಈಗ ನೀವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಕಂಪೈಲ್ ಮಾಡಿದಾಗ ಅಭಿವ್ಯಕ್ತಿಯಲ್ಲಿ ನೀವು ಸೇರಿಸಿರುವ ಈ ಮೌಲ್ಯಗಳು ಕರೆಂಟ್ ವೆಕ್ಟರ್ ಆಗುತ್ತದೆ ಈ ಸ್ಥಿರ ಪದಗಳ ಮ್ಯಾಟ್ರಿಕ್ಸ್ ಏನೂ ಅಲ್ಲ I1 I2 y11 y12 y21 y22 V1 V2 yV1 V2 ಈಗ ಈ ಪದವನ್ನು Y ಎಂಬ ಸಾಂಕೇತಿಕ ರೂಪದಲ್ಲಿ ಪ್ರತಿನಿಧಿಸಬಹುದು ಮತ್ತು ಇದನ್ನು y ಪ್ಯಾರಾಮೀಟರ್ಗಳು ಅಥವಾ ಅಡ್ಮಿಟ್ಟನ್ಸ್ ಪ್ಯಾರಾಮೀಟರ್ಗಳು ಎಂದು ಕರೆಯಲಾಗುತ್ತದೆ ಟರ್ಮಿನಲ್ ವೋಲ್ಟೇಜ್ಗಳನ್ನು ಬಳಸಿಕೊಂಡು ನೀವು ಟರ್ಮಿನಲ್ ಕರೆಂಟ್ಗಳನ್ನು ಸಂಬಂಧಿಸಿದಾಗ ವೋಲ್ಟೇಜ್ಗಳ ಕರೆಂಟ್ ರೋಗಲಕ್ಷಣಗಳನ್ನು ವ್ಯಕ್ತಪಡಿಸಲು ನೀವು ಬಳಸುವ ಗುಣಾಕಾರ ಅಂಶಗಳು ನಿಮಗೆ ಪ್ರವೇಶ ನಿಯತಾಂಕಗಳನ್ನು ನೀಡುತ್ತದೆ ಈಗ ಈ ಅಡ್ಮಿಟ್ಟನ್ಸ್ ಪ್ಯಾರಾಮೀಟರ್ಗಳನ್ನು ಸೀಮೆನ್ಸ್ನಲ್ಲಿ ವ್ಯಕ್ತಪಡಿಸಲಾಗಿದೆ ನೀವು mhos ನಲ್ಲಿ ವ್ಯಕ್ತಪಡಿಸಲಾಗಿದೆ ಎಂದು ಹೇಳಬಹುದು ಏಕೆಂದರೆ ಇವುಗಳು ಪ್ರತಿರೋಧಕ್ಕೆ ವಿರುದ್ಧವಾಗಿವೆ ಈಗ ಈ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ಇನ್ಪುಟ್ ಪೋರ್ಟ್ನಲ್ಲಿ V10 ಹೊಂದಿಸುವ ಮೂಲಕ ಮೌಲ್ಯಮಾಪನ ಮಾಡಬಹುದು ಎಂದರೆ ನೀವು ಇನ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಅನ್ನು ಹೊಂದಿರುತ್ತೀರಿ ಅಥವಾ ಇನ್ನೊಂದು ತುದಿಯಲ್ಲಿ ನೀವು V20 ಮೌಲ್ಯವನ್ನು ಹಾಕುತ್ತೀರಿ ಅಂದರೆ ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇನ್ಪುಟ್ ಅಥವಾ ಔಟ್ಪುಟ್ ಪೋರ್ಟ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುವ ಮೂಲಕ y ಪ್ಯಾರಾಮೀಟರ್ಗಳನ್ನು ಪಡೆಯಲಾಗುತ್ತದೆ ಆದ್ದರಿಂದ ಅವುಗಳನ್ನು ಶಾರ್ಟ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ಗಳು ಎಂದೂ ಕರೆಯುತ್ತಾರೆ ಈಗ ಈ ಅಡ್ಮಿಟೆನ್ಸ್ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ಪ್ರತ್ಯೇಕವಾಗಿ ಕಂಡುಹಿಡಿಯಲು ಪ್ರಯತ್ನಿಸೋಣ ಆದ್ದರಿಂದ ನೀವು ಮೊದಲು V20 ಅನ್ನು ಹೊಂದಿಸಿದರೆ ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದರ್ಥ ನೀವು ಈ ಎರಡು ಸಮೀಕರಣಗಳಲ್ಲಿ V20 ಮೌಲ್ಯವನ್ನು ಹಾಕುತ್ತೀರಿ ಆದ್ದರಿಂದ ನೀವು ಪಡೆಯುತ್ತೀರಿ y11I1V1y21I2V1 ಈಗ ಎರಡನೇ ಸಂದರ್ಭದಲ್ಲಿ ನೀವು ಈಗ V1 ಅನ್ನು 0 ಕ್ಕೆ ಸಮನಾಗಿಸಿ ಎಂದರೆ ಇನ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಹಾಗಾಗಿ ಆ ಸಂದರ್ಭದಲ್ಲಿ ನೀವು ಏನು ಪಡೆಯುತ್ತೀರಿ ನೀವು y12 ಅನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಅಭಿವ್ಯಕ್ತಿಯನ್ನು ನೋಡಿದರೆ ನೀವು V10 ಅನ್ನು ಹೊಂದಿಸಿದರೆ ನೀವು ಪಡೆಯುತ್ತೀರಿ y12I1V2y22I2V2 0520 ನೋಡಿ ಸ್ಲೈಡ್ ಸಮಯ ಸಾಮಾನ್ಯವಾಗಿ y11 ಶಾರ್ಟ್ ಸರ್ಕ್ಯೂಟ್ ಇನ್ಪುಟ್ ಅಡ್ಮಿಟ್ಟನ್ಸ್ y12 ಪೋರ್ಟ್ 2 ರಿಂದ ಪೋರ್ಟ್ 1 ಗೆ ಶಾರ್ಟ್ ಸರ್ಕ್ಯೂಟ್ ವರ್ಗಾವಣೆ ಅಡ್ಮಿಟ್ಟನ್ಸ್ y21 ಪೋರ್ಟ್ 1 ರಿಂದ ಪೋರ್ಟ್ 2 ಗೆ ಶಾರ್ಟ್ ಸರ್ಕ್ಯೂಟ್ ವರ್ಗಾವಣೆ ಅಡ್ಮಿಟ್ಟನ್ಸ್ ವೈ22 ಶಾರ್ಟ್ ಸರ್ಕ್ಯೂಟ್ ಔಟ್ಪುಟ್ ಅಡ್ಮಿಟ್ಟನ್ಸ್ ಆದ್ದರಿಂದ ನೀವು ಪೋರ್ಟ್ 1 ರಲ್ಲಿ ಕರೆಂಟ್ ಮೂಲವನ್ನು ಸಂಪರ್ಕಿಸಿದಾಗ ಮತ್ತು ಪೋರ್ಟ್ 2 ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ನೀವು V1 I1 ಮತ್ತು I2 ಎಂಬ ಮೂರು ಪ್ರಮಾಣಗಳ ಮೌಲ್ಯಗಳನ್ನು ಪಡೆಯುತ್ತೀರಿ ಮತ್ತು ಇವುಗಳನ್ನು ಬಳಸಿಕೊಂಡು ನೀವು y11I1V1 ಮತ್ತು y21I2V1 ಮೌಲ್ಯವನ್ನು ಕಂಡುಹಿಡಿಯಬಹುದು ಈಗ ಎರಡನೇ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ನೀವು ಕರೆಂಟ್ ಮೂಲ I2 ಅನ್ನು ಎರಡನೇ ಪೋರ್ಟ್ಗೆ ಸಂಪರ್ಕಿಸುತ್ತೀರಿ ಮತ್ತು ನೀವು ಮೊದಲ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ V10 ಆದ್ದರಿಂದ ನೀವು ಪಡೆಯುವ ಉಳಿದ ಪ್ರಮಾಣಗಳು V2 I2 ಮತ್ತು I1 ಮತ್ತು ಈ ಮೂರು ಪ್ರಮಾಣಗಳನ್ನು ಬಳಸಿಕೊಂಡು ನೀವು y12I1V2 ಮತ್ತು y22I2V2 ಮೌಲ್ಯವನ್ನು ಕಂಡುಹಿಡಿಯುತ್ತೀರಿ ಆದ್ದರಿಂದ ಈಗ y ಪ್ಯಾರಾಮೀಟರ್ಗಳ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ನಮ್ಮ ಚರ್ಚೆಯನ್ನು ನೀವು ಈಗ ಸಂಕ್ಷಿಪ್ತಗೊಳಿಸಬಹುದು ಆದ್ದರಿಂದ ನೀವು ನಮ್ಮ ಚರ್ಚೆಯನ್ನು ಈ ಎರಡು ಚಿತ್ರಗಳಲ್ಲಿ ಸಂಕ್ಷಿಪ್ತಗೊಳಿಸಬಹುದು ಆದ್ದರಿಂದ ನೀವು ಈ ಚಿತ್ರಗಳನ್ನೂ ನೋಡಿದರೆ ನಾವು ಏನು ಮಾಡುತ್ತಿದ್ದೇವೆ ನಾವು ಕರೆಂಟ್ I1 ಅನ್ನು ಇನ್ಪುಟ್ ಪೋರ್ಟ್ಗೆ ಅನ್ವಯಿಸುತ್ತಿದ್ದೇವೆ ಮತ್ತು ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ನೀವು ಈ ಸನ್ನಿವೇಶವನ್ನು ಹೊಂದಿರುವಾಗ ನೀವು y11I1V1 ಮತ್ತು y21I2V1 ಮೌಲ್ಯವನ್ನು ಪಡೆಯುತ್ತೀರಿ ಇನ್ಪುಟ್ ಪೋರ್ಟ್ನಲ್ಲಿ ವೋಲ್ಟೇಜ್ನಿಂದ ಭಾಗಿಸಿದ ಔಟ್ಪುಟ್ ಪೋರ್ಟ್ನಲ್ಲಿ ಕರೆಂಟ್ ಅನ್ನು ಬಳಸುವುದು ಅಂತೆಯೇ ನೀವು ಕರೆಂಟ್ ಮೂಲವನ್ನು ಔಟ್ಪುಟ್ ಪೋರ್ಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ಗೆ ಸಂಪರ್ಕಿಸಿದರೆ ಇನ್ಪುಟ್ ಪೋರ್ಟ್ V1 0 ಆದ್ದರಿಂದ ನೀವು ಮೌಲ್ಯಗಳನ್ನು ಪಡೆಯುತ್ತೀರಿ y12I1V2y22I2V2 ಈ ಎರಡು ಚಿತ್ರಗಳು ಸಾರಾಂಶವನ್ನು ನೀಡುತ್ತವೆ ಅಡ್ಮಿಟ್ಟನ್ಸ್ನ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಈಗ ಎರಡು ಪೋರ್ಟ್ ನೆಟ್ವರ್ಕ್ ರೇಖೀಯವಾಗಿದ್ದಾಗ ಮತ್ತು ಅದಕ್ಕೆ ಯಾವುದೇ ಅವಲಂಬಿತ ಮೂಲಗಳಿಲ್ಲದಿದ್ದಾಗ ವರ್ಗಾವಣೆ ಅಡ್ಮಿಟ್ಟನ್ಸ್ y12y21ಕ್ಕೆ ಸಮನಾಗಿರುತ್ತದೆ ಮತ್ತು ನಂತರ ಈ ಸ್ಥಿತಿಯನ್ನು ಹೊಂದಿದ್ದರೆ ನೀವು ಎರಡು ಪೋರ್ಟ್ ಪರಸ್ಪರ ಎಂದು ಹೇಳಬಹುದು ಆದ್ದರಿಂದ ಇದು Z ಪ್ಯಾರಾಮೀಟರ್ಗಳ ಲೆಕ್ಕಾಚಾರದ ಸಂದರ್ಭದಲ್ಲಿ ನಾವು ಚರ್ಚಿಸಿದಂತೆಯೇ ಇರುತ್ತದೆ ಅಲ್ಲಿ z12z21 ಮತ್ತು ಅದು ರೇಖೀಯವಾಗಿರುತ್ತದೆ ಮತ್ತು ಅದು ಯಾವುದೇ ಅವಲಂಬಿತ ಮೂಲವನ್ನು ಹೊಂದಿಲ್ಲದಿದ್ದರೆ ಸರ್ಕ್ಯೂಟ್ ಪರಸ್ಪರವಾಗಿರುತ್ತದೆ ಆದ್ದರಿಂದ ನೀವು z ಮತ್ತು y ಪ್ಯಾರಾಮೀಟರ್ಗಳಿಗೆ ಸಂಬಂಧಿಸಿದಂತೆ ಎರಡು ಪೋರ್ಟ್ ನೆಟ್ವರ್ಕ್ಗಳ ಪರಸ್ಪರ ಸಂಬಂಧವನ್ನು ಮಾಡಬಹುದು z ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು ವಿವರಿಸಿದ ರೀತಿಯಲ್ಲಿಯೇ ಈಗ ಇಲ್ಲಿಯೂ ಸಹ ನೀವು ಸನ್ನಿವೇಶವನ್ನು ಸಾಬೀತುಪಡಿಸಬಹುದು ಹೇಗೆ ಈ ಎರಡು ಚಿತ್ರಗಳನ್ನು ನೋಡೋಣ ಈಗ ಮೊದಲ ಪ್ರಕರಣದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ನಾವು ಇನ್ಪುಟ್ ಪೋರ್ಟ್ನಾದ್ಯಂತ ವೋಲ್ಟೇಜ್ V ಅನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ಎಮಿಟರ್ ನ ಸಹಾಯದಿಂದ ಔಟ್ಪುಟ್ ಪೋರ್ಟ್ನಲ್ಲಿ ಹರಿಯುವ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಈಗ ಈ ನಿರ್ದಿಷ್ಟ ಎರಡು ಪೋರ್ಟ್ ನೆಟ್ವರ್ಕ್ ಪರಸ್ಪರ ಸಂಬಂಧ ಹೊಂದಿದೆಯೆಂದು ನೀವು ನೋಡಿದರೆ ಇದರರ್ಥ ನೀವು ವೋಲ್ಟೇಜ್ ಮೂಲ ಮತ್ತು ಎಮಿಟರ್ ನ ಸ್ಥಳಗಳನ್ನು ವಿನಿಮಯ ಮಾಡಿಕೊಂಡರೆ I ಮತ್ತು V ಯ ಪ್ರಮಾಣಗಳು ಬದಲಾಗುವುದಿಲ್ಲ ಆದ್ದರಿಂದ ಈ ಸ್ಥಿತಿಯನ್ನು ಹೊಂದಿದ್ದರೆ ನಾವು ಹೇಳುತ್ತೇವೆ ಸರ್ಕ್ಯೂಟ್ ಪರಸ್ಪರ ಎಂದು ಈಗ ಪರಸ್ಪರ ನೆಟ್ವರ್ಕ್ನ ಸಂದರ್ಭದಲ್ಲಿ ಏನಾಗುತ್ತದೆ ನೆಟ್ವರ್ಕ್ ಪರಸ್ಪರ ಸಂಬಂಧ ಹೊಂದಿದ್ದರೆ ನಾವು ಅದರ pi ಸಮಾನ ಮಾದರಿಯೊಂದಿಗೆ ಸಸರ್ಕ್ಯೂಟ್ ಅನ್ನು ಪ್ರತಿನಿಧಿಸಬಹುದು ನೀವು pi ಸರ್ಕ್ಯೂಟ್ನ ಎಡಗಾಲನ್ನು ನೋಡಿದರೆ ಎಡ ಕಾಲಿನ ಪ್ರವೇಶದ ಮೌಲ್ಯವು y11y12 ಆಗಿದ್ದರೆ ಬಲ ಕಾಲಿನ ಪ್ರವೇಶದ ಮೌಲ್ಯವು y22y12 ಆಗಿರುತ್ತದೆ ಈಗ ಇಲ್ಲಿ y12y21 ರಿಂದ ನೀವು y12 ಅಥವಾ y21 ಎರಡನ್ನೂ ಬಳಸಬಹುದು ಎರಡೂ ನಿಜವಾಗಿರುತ್ತವೆ ಮತ್ತು ನಂತರ ಈ ಎರಡು ಕಾಲುಗಳನ್ನು ಸಂಪರ್ಕಿಸುವ ಶಾಖೆಯು y12 ಗೆ ಸಮಾನವಾದ ಅಡ್ಮಿಟ್ಟನ್ಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಪರಸ್ಪರ ನೆಟ್ವರ್ಕ್ ಹೊಂದಿದ್ದರೆ ಆ ನೆಟ್ವರ್ಕ್ ಅನ್ನು pi ಸಮಾನ ಸರ್ಕ್ಯೂಟ್ನ ಸಹಾಯದಿಂದ ಸಮಾನವಾಗಿ ಪ್ರತಿನಿಧಿಸಬಹುದು ಈಗ ಸಾಮಾನ್ಯವಾಗಿ ನೆಟ್ವರ್ಕ್ ಪರಸ್ಪರ ಅಲ್ಲ ಮತ್ತು ನೀವು ಸಮಾನವಾದ ನೆಟ್ವರ್ಕ್ ರೂಪದಲ್ಲಿ ಸರ್ಕ್ಯೂಟ್ ಅನ್ನು ಸಮಾನವಾಗಿ ಪ್ರತಿನಿಧಿಸಲು ಬಯಸಿದರೆ ನೀವು ಈ ಕೆಳಗಿನ ಚಿತ್ರವನ್ನು ಬಳಸಬಹುದು ಆದ್ದರಿಂದ ನೀವು ಸರ್ಕ್ಯೂಟ್ನ ಎಡಭಾಗದಲ್ಲಿ ಕಿರ್ಚಾಫ್ನ ಕರೆಂಟ್ ಲಾ ಅನ್ನು ಬಳಸಿದರೆ ಕರೆಂಟ್ I1ನ ಮೌಲ್ಯವನ್ನು ನೀವು ನೋಡಿದರೆ I1 ಆಗಿರುತ್ತದೆ ಏಕೆಂದರೆ V1 ಅನ್ನು y11 ನಾದ್ಯಂತ ಅನ್ವಯಿಸಲಾಗುತ್ತದೆ ಅದು V1y11V2y12 ಆಗುತ್ತದೆ ಅಂತೆಯೇ ಕರೆಂಟ್ I2 ನ ಮೌಲ್ಯ ನೀವು ಈ ಚಿತ್ರದಿಂದ ನೋಡಿದರೆ ಈ ಕಾಲಿನ ಮೂಲಕ ಹರಿಯುವ ಕರೆಂಟ್ ಮೌಲ್ಯವು V2y22V1y21 ಆಗಿರುತ್ತದೆ ಆದ್ದರಿಂದ ನೀವು ಈ ಎರಡು ಸಮೀಕರಣಗಳನ್ನು ನೋಡಿದರೆ ಈ ಸಮೀಕರಣಗಳು ನಮ್ಮ ಹಿಂದಿನ ಸ್ಲೈಡ್ನಲ್ಲಿ ನಾವು ಚರ್ಚಿಸಿದ ಸಮೀಕರಣಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಈ ನಿರ್ದಿಷ್ಟ ಸಮಾನ ನೆಟ್ವರ್ಕ್ನ ಸಹಾಯದಿಂದ ನಾವು ಈ ನಿರ್ದಿಷ್ಟ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಯಾವುದೇ ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ಪ್ರತಿನಿಧಿಸಬಹುದು ಎಂದು ನಾವು ಹೇಳಬಹುದು ಆದ್ದರಿಂದ ಯಾವುದೇ ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ಸಮಾನವಾಗಿ ಪ್ರತಿನಿಧಿಸಬಹುದು ಇದನ್ನು ಸಮಾನ ನೆಟ್ವರ್ಕ್ನಂತೆ ಪ್ರತಿನಿಧಿಸಬಹುದು ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 1313 ಈಗ ಈ ಪರಿಕಲ್ಪನೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ಅರ್ಥಮಾಡಿಕೊಳ್ಳೋಣ ಇದರಿಂದ ನೀವು ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಕೆಳಗೆ ನೀಡಲಾದ ಸರ್ಕ್ಯೂಟ್ನ y ಪ್ಯಾರಾಮೀಟರ್ಗಳನ್ನು ನಾವು ಕಂಡುಹಿಡಿಯಬೇಕಾದ ಒಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಮೊದಲು ನಾವು ಏನು ಮಾಡುತ್ತೇವೆ ನಾವು ಈಗ ನೋಡಿದ y ಪ್ಯಾರಾಮೀಟರ್ಗಳ ಸಮೀಕರಣಗಳನ್ನು ನಾವು ಈ ಎರಡು ಸಮೀಕರಣಗಳನ್ನು ಬಳಸುತ್ತೇವೆ ಆದ್ದರಿಂದ ನಾವು ಈ ಎರಡು ಸಮೀಕರಣಗಳನ್ನು ಬಳಸುತ್ತೇವೆ ಮತ್ತು ಈ ಸರ್ಕ್ಯೂಟ್ನ y ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಈಗ ಮೊದಲು ನಾವು ಏನು ಮಾಡಬೇಕು ನಾವು y11 ಮತ್ತು y21 ಮೌಲ್ಯವನ್ನು ನಿರ್ಧರಿಸುತ್ತೇವೆ ಆದ್ದರಿಂದ y11 ಮತ್ತು y21 ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದಾಗ ನಾವು ಇನ್ಪುಟ್ ಪೋರ್ಟ್ನಲ್ಲಿ ಒಂದು ಕರೆಂಟ್ ಮೂಲ I1 ಅನ್ನು ಸಂಪರ್ಕಿಸುತ್ತೇವೆ ಮತ್ತು ನಾವು ಔಟ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಇರುತ್ತದೆ ಈಗ ನೀವು ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ 8 ಓಮ್ ರೆಸಿಸ್ಟರ್ ಈಗ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಏಕೆಂದರೆ ಅದು ಔಟ್ಪುಟ್ ಪೋರ್ಟ್ನ ಟರ್ಮಿನಲ್ಗಳಾದ್ಯಂತ ಸಂಪರ್ಕ ಹೊಂದಿದೆ ಆದ್ದರಿಂದ ಕರೆಂಟ್ I2 2 ಓಮ್ ಪ್ರತಿರೋಧದ ಮೂಲಕ ಹರಿಯುತ್ತದೆ ಈಗ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಮತ್ತು ಕರೆಂಟ್ I1 ನಾವು ಹೊಂದಿರುವ ಇನ್ಪುಟ್ ಪೋರ್ಟ್ನಿಂದ ಹರಿಯುತ್ತಿರುವುದರಿಂದ ಈ ಎರಡು ಪ್ರತಿರೋಧಗಳನ್ನು ಸಮಾನಾಂತರವಾಗಿ ನೋಡುತ್ತೇವೆ ಆದ್ದರಿಂದ ವೋಲ್ಟೇಜ್ V1 ನ ಮೌಲ್ಯ ಏನು V1I14||243I1 ಈಗ ನೀವು I1 ನ ಪರಿಭಾಷೆಯಲ್ಲಿ V1 ನ ಮೌಲ್ಯವನ್ನು ಪಡೆದಿರುವುದರಿಂದ y11I1V1I143I10 75S ಈಗ ಮುಂದಿನದು ನೀವು ಕರೆಂಟ್ ವಿಭಾಗವನ್ನು ಬಳಸುತ್ತೀರಿ ಮತ್ತು I2 ಮತ್ತು I1ನಡುವಿನ ಸಂಬಂಧವನ್ನು ಕಂಡುಹಿಡಿಯುತ್ತೀರಿ ಆದ್ದರಿಂದ ನೀವು ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ಕರೆಂಟ್ ವಿಭಜನೆಯ ಸಹಾಯದಿಂದ I1 ರ ಪರಿಭಾಷೆಯಲ್ಲಿ 2 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ನ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕು 2 ಓಮ್ ಪ್ರತಿರೋಧದ ಮೂಲಕ ಹರಿಯುವ I1 ಘಟಕವು ಕರೆಂಟ್ I2 ನ ಮೌಲ್ಯಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಎರಡೂ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಆದ್ದರಿಂದ ನೀವು ಏನು ಬರೆಯಬಹುದು I2442I123I1 ಈಗ ನಾವು V1 ನ ಮೌಲ್ಯವನ್ನು I1 ನ ಪರಿಭಾಷೆಯಲ್ಲಿ ಲೆಕ್ಕ ಹಾಕಿದ್ದೇವೆ ಮತ್ತು I2 ನ ಮೌಲ್ಯವನ್ನು I1 ನಲ್ಲಿ ಲೆಕ್ಕ ಹಾಕಿದ್ದೇವೆ ಎಂದು ನಿಮಗೆ ತಿಳಿದಿದೆ ನಾವು ಮೌಲ್ಯವನ್ನು ಕಂಡುಹಿಡಿಯಬಹುದು y21I2V1 23I143I1 0 5S ಈಗ y12 ಮತ್ತು y22 ಮೌಲ್ಯವನ್ನು ಕಂಡುಹಿಡಿಯುವುದು ಮುಂದಿನ ಕಾರ್ಯವಾಗಿದೆ ಈ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ನಾವು ಔಟ್ಪುಟ್ ಪೋರ್ಟ್ನಲ್ಲಿ ಕರೆಂಟ್ ಮೂಲ I2 ಅನ್ನು ಸಂಪರ್ಕಿಸುತ್ತೇವೆ ಮತ್ತು ನಾವು ಇನ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಆದ್ದರಿಂದ ಇನ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿರುವ ಸ್ಲೈಡ್ನಲ್ಲಿ ತೋರಿಸಿರುವಂತೆ ನಿಮ್ಮ ಚಿತ್ರ ಕಾಣುತ್ತದೆ ಆ ಸಂದರ್ಭದಲ್ಲಿ ನಿಮ್ಮ V1 0 ಆಗುತ್ತದೆ ಮತ್ತು I2 ಔಟ್ಪುಟ್ ಪೋರ್ಟ್ಗೆ ಸಂಪರ್ಕಗೊಂಡಿದೆ ಈಗ ಈ ಸಂದರ್ಭದಲ್ಲಿ ಮತ್ತೆ 4 ಓಮ್ ರೆಸಿಸ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈಗ V2I28 ||285I2 y22I2V2I285I2 0 625S ಈಗ ಮುಂದೆ ಮತ್ತೊಮ್ಮೆ ನೀವು ಕರೆಂಟ್ ವಿಭಾಗವನ್ನು ಬಳಸಬೇಕಾಗುತ್ತದೆ ಇದರಿಂದ ನೀವು ಕರೆಂಟ್ I1 ನ ಮೌಲ್ಯವನ್ನು I2 ಪರಿಭಾಷೆಯಲ್ಲಿ ಕಂಡುಹಿಡಿಯಬಹುದು ಆದ್ದರಿಂದ ನೀವು ಈ ಅಂಕಿ I1 ಅನ್ನು ಈ ನಿರ್ದಿಷ್ಟ ಪ್ರತಿರೋಧದಲ್ಲಿ 2 ಓಮ್ ಪ್ರತಿರೋಧದಲ್ಲಿ ಹರಿಯುತ್ತದೆ ಎಂದು ನೀವು ನೋಡಿದರೆ I2 ನ ಒಂದು ಕಾಲು ಕೂಡ ಇದರ ಮೂಲಕ ಹರಿಯುತ್ತದೆ 2 ಓಮ್ ಪ್ರತಿರೋಧದ ಮೂಲಕ ಹರಿಯುವ I2 ನ ಘಟಕವು I1 ಎಂದು ನೀವು ಹೇಳಬಹುದು ಇದನ್ನು ಬಳಸಿಕೊಂಡು ನೀವು ಕರೆಂಟ್ ವಿಭಾಗವನ್ನು ಸರಳವಾಗಿ ಬಳಸಬಹುದು ಮತ್ತು I2 ನ ಪರಿಭಾಷೆಯಲ್ಲಿ I1 ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಹೇಳಬಹುದು I1882I245I2 y12I1V2 45I285I2 0 5S ನೋಡಿ ಸ್ಲೈಡ್ ಸಮಯ 1957 ಈಗ ನೀವು ಈಗಷ್ಟೇ ಲೆಕ್ಕ ಹಾಕಿದ y ಪ್ಯಾರಾಮೀಟರ್ಗಳನ್ನು ಕಂಪೈಲ್ ಮಾಡಿದರೆ y ಮ್ಯಾಟ್ರಿಕ್ಸ್ ತೋರಿಸಿರುವಂತೆ ಇರುತ್ತದೆ y0 75S 0 5S 0 5S 0 625S ಈಗ ನೀವು ಈ ಮ್ಯಾಟ್ರಿಕ್ಸ್ ಅನ್ನು ನೋಡಿದರೆ ನೀವು ಸುಲಭವಾಗಿ y 12 ಅನ್ನು y 21 ಗೆ ಸಮ ಎಂದು ಹೇಳಬಹುದು ಈಗ ನಾವು ಸರ್ಕ್ಯೂಟ್ನಲ್ಲಿ ಯಾವುದೇ ಅವಲಂಬಿತ ಮೂಲವನ್ನು ಹೊಂದಿಲ್ಲದ ಕಾರಣ ಸರ್ಕ್ಯೂಟ್ ಪರಸ್ಪರ ಎಂದು ನಾವು ಹೇಳಬಹುದು ಆ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಪ್ಯಾರಾಮೀಟರ್ಗಳನ್ನು ನೇರವಾಗಿ ಕಂಡುಹಿಡಿಯಲು ನಾವು pi ಸಮಾನವಾದ ಸರ್ಕ್ಯೂಟ್ ಅನ್ನು ಬಳಸಬಹುದು ಆದ್ದರಿಂದ ನೀವು ಕೊಟ್ಟಿರುವ ಸರ್ಕ್ಯೂಟ್ ಅನ್ನು ಸರ್ಕ್ಯೂಟ್ಗೆ ಸಮಾನವಾದ piಗೆ ಸಮಾನವಾದ ಸರ್ಕ್ಯೂಟ್ನೊಂದಿಗೆ ಹೋಲಿಸಿದರೆ ನೀವು ಈಗ ಲೆಕ್ಕಾಚಾರ ಮಾಡಬಹುದು ಅದು y12 0 5Sy21 ಮೌಲ್ಯವಾಗಿದೆ ಈಗ ಮುಂದಿನದು ನಾವು ಕಂಡುಹಿಡಿಯಬೇಕಾಗಿದೆ y12 0 ಈಗ ಮುಂದೆ ನಾವು y11y12 0 25 y12 0 75S ಅನ್ನು ಕಂಡುಹಿಡಿಯಬೇಕು ಈಗ ನೀವು ಇಲ್ಲಿ y 12 ರ ಮೌಲ್ಯವನ್ನು ಹಾಕಿದರೆ ನೀವು y 11 ರ ಮೌಲ್ಯವನ್ನು 0 75 ಸೀಮೆನ್ಸ್ ಎಂದು ಪಡೆಯುತ್ತೀರಿ ಈಗ ಮುಂದಿನದು ನೀವು ಬಲ ಎಡವನ್ನು ನೋಡಿದರೆ ಮೌಲ್ಯ y22y210 125 y210 625S ಆದ್ದರಿಂದ ಸಮೀಕರಣಗಳನ್ನು ಬಳಸಿಕೊಂಡು y ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ನಾವು ನೋಡಿದಂತೆ ಸರ್ಕ್ಯೂಟ್ pi ಸಮಾನವನ್ನು ಬಳಸಿಕೊಂಡು ನೀವು y ಪ್ಯಾರಾಮೀಟರ್ಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು ಈ ರೀತಿಯಲ್ಲಿ y ಪ್ಯಾರಾಮೀಟರ್ ಸಮೀಕರಣಗಳ ವಿವರಗಳಿಗೆ ಹೋಗದೆ ಮತ್ತು ನಂತರ y ಪ್ಯಾರಾಮೀಟರ್ಗಳ ಮೌಲ್ಯವನ್ನು ಕಂಡುಹಿಡಿಯದೆ ಸರ್ಕ್ಯೂಟ್ ಪರಸ್ಪರ ಎಂದು ನಿಮಗೆ ತಿಳಿದಿದ್ದರೆ ನೀವು ನೇರವಾಗಿ pi ಸಮಾನವಾದ ಸರ್ಕ್ಯೂಟ್ ಅನ್ನು ಬಳಸಬಹುದು ಮತ್ತು y ಪ್ಯಾರಾಮೀಟರ್ಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 2244 ಈಗ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಸರ್ಕ್ಯೂಟ್ ಒಂದು ಅವಲಂಬಿತ ಕರೆಂಟ್ ಮೂಲವನ್ನು ಹೊಂದಿದೆ ಆದ್ದರಿಂದ ನಾವು pi ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು ಪ್ಯಾರಾಮೀಟರ್ ಸಮೀಕರಣಗಳನ್ನು ಬಳಸುತ್ತೇವೆ ಮತ್ತು ನೀವು ಅದನ್ನು ಹೊಂದಿರುವಾಗ ನಾವು ಅದನ್ನು ಸಮರ್ಥಿಸುತ್ತೇವೆ ಅವಲಂಬಿತ ಮೂಲವು ಸರ್ಕ್ಯೂಟ್ ಪರಸ್ಪರ ಸಂಬಂಧ ಹೊಂದಿರುವುದಿಲ್ಲ ಹಿಂದಿನ ಉದಾಹರಣೆಯಲ್ಲಿ ನಾವು ಮಾಡಿದ ಅದೇ ವಿಧಾನವನ್ನು ನಾವು ಮತ್ತೆ ಅನ್ವಯಿಸುತ್ತೇವೆ ನಾವು ಮೊದಲು I1 ಆಗಿರುವ ಕರೆಂಟ್ ಮೂಲವನ್ನು ಇನ್ಪುಟ್ ಪೋರ್ಟ್ನಲ್ಲಿ ಅನ್ವಯಿಸುತ್ತೇವೆ ಮತ್ತು ನಾವು ಎರಡು ಪೋರ್ಟ್ ನೆಟ್ವರ್ಕ್ನ ಬಲಭಾಗದ ಪೋರ್ಟ್ ಆಗಿರುವ ಔಟ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಮತ್ತು ನಾವು ಪ್ರವೇಶದ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ಕಂಡುಹಿಡಿಯುತ್ತದೆ ಆದ್ದರಿಂದ ನೀವು ಈ ರೀತಿಯ ಸರ್ಕ್ಯೂಟ್ ವ್ಯವಸ್ಥೆಯನ್ನು ಹೊಂದಿರುವಾಗ ನೀವು y11 ಮತ್ತು y21 ಮೌಲ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಈಗ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ ಈ ನೋಡ್ನಲ್ಲಿನ ವೋಲ್ಟೇಜ್ V0 ಎಂದು ಭಾವಿಸೋಣ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಈ ನೋಡ್ನಲ್ಲಿ KCL ಅನ್ನು ಅನ್ವಯಿಸುತ್ತೇವೆ ಮತ್ತು ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನೀವು ಈ ನೋಡ್ನಲ್ಲಿ KCL ಅನ್ನು ಅನ್ವಯಿಸಿದರೆ 8 ಓಮ್ ಪ್ರತಿರೋಧದಲ್ಲಿ ಹರಿಯುವ ಕರೆಂಟ್ V1 V08 ಆಗಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ಹೋಗುತ್ತಿದೆ ಇದು ನೋಡ್ನ ಒಳಗೆ ಹೋಗುವ ಕರೆಂಟ್ ಇತರರು ಹೊರಗೆ ಹೋಗುತ್ತಿದ್ದಾರೆ ನೋಡ್ನ ಹೊರಗೆ ಬರುತ್ತಿದ್ದಾರೆ ಆದ್ದರಿಂದ ಎಲ್ಲಾ 4 ಕರೆಂಟ್ಗಳ ಸಂಕಲನವು ಈ ನೋಡ್ನಲ್ಲಿ 0 ಆಗಿರುತ್ತದೆ ಆದ್ದರಿಂದ ಆ KCL ಪ್ರಮೇಯವನ್ನು ಬಳಸಿಕೊಂಡು ನಾವು ನಿರ್ದಿಷ್ಟ ಲಾ ಅನ್ನು ನಾವು ಸಮೀಕರಣವನ್ನು ಬಳಸಿಕೊಳ್ಳಬಹುದು ಮತ್ತು I 1 ರ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಏನು ಬರೆಯಬಹುದು ನಾವು ಬರೆಯಬಹುದು V1 V082I1V02V0 04 ಈಗ ನೀವು ಸರಳಗೊಳಿಸಿದರೆ ನೀವು ಈಗ ಮೌಲ್ಯವನ್ನು ಪಡೆಯುತ್ತೀರಿ ನೀವು ಇನ್ಪುಟ್ ಪೋರ್ಟ್ನಲ್ಲಿ ಕರೆಂಟ್ ಮೂಲ I1 ಅನ್ನು ಸಂಪರ್ಕಿಸುತ್ತಿರುವುದರಿಂದ 8 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ನ ವೋಲ್ಟೇಜ್ I1ಎಂದು ಹೇಳುವಾಗ ಇನ್ನೊಂದು ವಿಷಯವನ್ನು ನೋಡೋಣ ಆದ್ದರಿಂದ ನೀವು I1 ಅನ್ನು ಸಂಪರ್ಕಿಸಿದಾಗ 8 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ನ ಮೌಲ್ಯವು I1 ಆಗಿರುತ್ತದೆ ಎಂದರ್ಥ ಆದರೆ ಅದೇ ಸಮಯದಲ್ಲಿ ನೀವು ಕರೆಂಟ್ I18 ನ ಮೌಲ್ಯವನ್ನು ಸಹ ಹೇಳಬಹುದು ನೀವು ಹಿಂದಿನ ಸಮೀಕರಣದಲ್ಲಿ I1 ನ ಮೌಲ್ಯವನ್ನು ಹಾಕಬಹುದು ಮತ್ತು ನೀವು V0 ನ ಪರಿಭಾಷೆಯಲ್ಲಿ V1 ನ ಮೌಲ್ಯವನ್ನು ಪಡೆಯುವಾಗ ಸರಳಗೊಳಿಸಬಹುದು ಸರಳೀಕರಣದ ನಂತರ ನೀವು V1 5V0 ಎಂದು ಹೇಳಬಹುದು ಆದ್ದರಿಂದ ಇದು ನಿಮಗೆ ಸಿಕ್ಕಿದೆ ಈಗ ನೀವು ಮೇಲಿನ ಸಮೀಕರಣದಲ್ಲಿ V 1 ರ ಮೌಲ್ಯವನ್ನು ಹಾಕಬಹುದು ಆದ್ದರಿಂದ ನೀವು ಸಹ ಪಡೆಯಬಹುದು I1 5V0 V08 0 75V0 ಈಗ ನೀವು y11I1V1 0 75V0 5V00 15S ಈಗ ಮುಂದಿನ ಕಾರ್ಯವೆಂದರೆ ನೀವು y21 ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಎರಡನೇ ನೋಡ್ ಅನ್ನು ನೋಡಿದರೆ ನೀವು ಈ ನೋಡ್ನಲ್ಲಿ KCL ಅನ್ನು ಅನ್ವಯಿಸಿದರೆ ನೀವು ಏನು ಪಡೆಯುತ್ತೀರಿ 0V0 042I1I2 ಅಥವಾ I20 5V0 1 25V0 ಆದುದರಿಂದ y21I2V11 25V0 5V0 0 25S ಆದ್ದರಿಂದ ಈ ಸರ್ಕ್ಯೂಟ್ನಿಂದ ನಿಮಗೆ y 11 ಮತ್ತು y 21 ಸಿಕ್ಕಿತು ಈಗ ಮುಂದಿನ ಕಾರ್ಯವೆಂದರೆ ನಾವು ಔಟ್ಪುಟ್ ಪೋರ್ಟ್ನಲ್ಲಿ ಕರೆಂಟ್ ಮೂಲವಾಗಿ I2 ಅನ್ನು ಸೇರಿಸುತ್ತೇವೆ ಮತ್ತು ಇನ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಆದ್ದರಿಂದ ನಾವು ಅದನ್ನು ಮಾಡಿದಾಗ ಉಳಿದಿರುವ Y ಪ್ಯಾರಾಮೀಟರ್ಗಳ ಮೌಲ್ಯಗಳು y12 ಮತ್ತು y22 ಅನ್ನು ಮತ್ತೆ ಪಡೆಯುತ್ತೇವೆ ಈಗ ನೀವು ನೋಡಿದರೆ ನೀವು ನೋಡ್ 1 ನಲ್ಲಿ KCL ಅನ್ನು ಅನ್ವಯಿಸಿದರೆ ನೀವು ಪಡೆಯುತ್ತೀರಿ 0 V082I1V02V0 V24 ನೀವು I18 ಮೌಲ್ಯವನ್ನು ಹಾಕಬಹುದು ಮತ್ತು ನೀವು ಯಾವಾಗ ಸರಳೀಕರಿಸುತ್ತೀರಿ 00 V08V02V0 V24 0 V04V02V0 2V2V22 5V0 ಆದುದರಿಂದ y12I1V2 V082 5V0 0 05S ನೋಡಿ ಸ್ಲೈಡ್ ಸಮಯ 2906 ಈಗ ನೋಡ್ 2 ನಲ್ಲಿ ನೀವು KCL ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಎಲ್ಲಾ ಕರೆಂಟ್ಗಳ ಸಂಕಲನವು 0 ಆಗಿದೆ 0 V0 V242I1I2 ಅಥವಾ I2 0 25V0 142 5V0 2V08 0 625V0 ಆದ್ದರಿಂದ y22I2V20 625V02 5V0 0 25S ಈಗ ಈ ಸಂದರ್ಭದಲ್ಲಿ y 12 ಅನ್ನು y 21 ಕ್ಕೆ ಸಮನಾಗಿರುವುದಿಲ್ಲ ಏಕೆಂದರೆ y 12 ನೀವು ಮೈನಸ್ 0 05 ಸೀಮೆನ್ಸ್ ಎಂದು ಲೆಕ್ಕ ಹಾಕಿದ್ದೀರಿ ಆದರೆ y 21 0 25 ಸೀಮೆನ್ಸ್ ಆದ್ದರಿಂದ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ ಪರಸ್ಪರ ಅಲ್ಲ ಎಂದು ಹೇಳಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಗೊಳಿಸುತ್ತೇವೆ ಇದರಲ್ಲಿ ನಾವು ಅಡ್ಮಿಟ್ಟನ್ಸ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಧನ್ಯವಾದ